ಹಲೋ ನಾನು ಜಯಂತ ಚಟರ್ಜಿ ಮತ್ತು ವ್ಯವಸ್ಥಾಪಕ ಸೇವೆಗಳಲ್ಲಿ ನಾನು ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿದ್ದೇನೆ ನಾವು ಸೇವಾ ವ್ಯವಹಾರ ನಿರ್ವಹಣಾ ಸಮಸ್ಯೆಗಳನ್ನು ವಿವಿಧ ದೃಷ್ಟಿಕೋನಗಳಿಂದ ನೋಡುತ್ತಿದ್ದೇವೆ ಕೊನೆಯ ಪ್ರತ್ಯೇಕತೆಯಲ್ಲಿ ನಾವು ಉತ್ಪನ್ನ ಸೇವಾ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇಂದಿನ ಜಗತ್ತಿನಲ್ಲಿ ನಾವು ಹೆಚ್ಚು ಹೆಚ್ಚು ಸೇವೆ ಅಥವಾ ಸೇವೆಯನ್ನು ಹೇಗೆ ಅಳವಡಿಸಿಕೊಳ್ಳುತ್ತಿದ್ದೇವೆ ಎಂದು ನೋಡಿದೆವು ಅಲ್ಲಿ ಮಾಲೀಕತ್ವದ ವರ್ಗಾವಣೆಯ ಬದಲು ನಾವು ಪರಿಹಾರದತ್ತ ಗಮನ ಹರಿಸುತ್ತಿದ್ದೇವೆ ಮತ್ತು ನಾವು ಗಮನ ಹರಿಸುತ್ತಿದ್ದೇವೆ ಗ್ರಾಹಕರು ಪಡೆಯಲು ಬಯಸುವ ಅಂತಿಮ ಲಾಭ ಮತ್ತು ಅದರಲ್ಲಿ ಮಾಲೀಕತ್ವದ ವರ್ಗಾವಣೆಯ ಬದಲು ನಾವು ಉತ್ಖನನ ಅಥವಾ ಭೂ ತೆಗೆಯುವಿಕೆಯ ಉದಾಹರಣೆಯನ್ನು ಬಳಸುತ್ತೇವೆ ಮಾಲೀಕತ್ವದ ವರ್ಗಾವಣೆಯಿಲ್ಲದೆ ಒಪ್ಪಂದದ ಶೈಲಿಯಲ್ಲಿ ಯಾವ ಸಮಯದ ಮೇಲೆ ಎಷ್ಟು ಎಷ್ಟು ಟನ್ ಭೂಮಿಯನ್ನು ತೆಗೆದುಹಾಕಬೇಕು ಎಂಬುದರ ಕುರಿತು ನಾವು ಗಮನಹರಿಸಿದ್ದೇವೆ ಯಂತ್ರಗಳು ಈಗ ಯಂತ್ರಗಳ ಸರಬರಾಜುದಾರ ಭೂಮಿಯನ್ನು ತೆಗೆದುಹಾಕಲು ಒಂದು ಸೇವೆಯನ್ನು ಪೂರೈಸುತ್ತದೆ ಮತ್ತು ಸೇವೆಯನ್ನು ಒದಗಿಸುವ ಒಪ್ಪಂದದ ನಂತರ ಯಂತ್ರಗಳು ಮತ್ತು ಇತರ ಸೆಟಪ್ಗಳು ಅದೇ ಪರಿಹಾರವನ್ನು ಒದಗಿಸಲು ಮತ್ತೊಂದು ಸೈಟ್ಗೆ ಹೋಗಬಹುದು ಪ್ರಯೋಜನವೆಂದರೆ ನಮಗೆ ಯೋಜನೆಯ ಅಂತ್ಯವಿಲ್ಲ ಹೆಚ್ಚಿನ ಸಂಖ್ಯೆಯ ಯಂತ್ರಗಳು ಇನ್ನು ಮುಂದೆ ಯಾವುದೇ ಪ್ರಯೋಜನವಿಲ್ಲ ಮತ್ತು ಅದು ಲೋಹದ ವಿಶ್ರಾಂತಿ ರಾಶಿಯಾಗಿ ಮಾರ್ಪಟ್ಟಿದೆ ಇಂದು ನಾನು ಮತ್ತೊಂದು ವ್ಯವಸ್ಥೆಗಳ ಅಂಶ ಮತ್ತು ಈ ವ್ಯವಸ್ಥೆಯ ಬಗ್ಗೆ ಮಾತನಾಡಲಿದ್ದೇನೆ ಕೆಲವು ಸಂಶೋಧಕರು ಸರ್ವಕ್ಷನ್ ಸಿಸ್ಟಮ್ ಎಂದು ಕರೆಯುತ್ತಾರೆ ನಿರ್ದಿಷ್ಟವಾಗಿ ಬಿಂದುವನ್ನು ಹೈಲೈಟ್ ಮಾಡಲು ಸೇವೆಯು ಸೇವೆ ಮತ್ತು ಉತ್ಪಾದನೆ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ ಈ ಪರಿಭಾಷೆಯ ಮೂಲಕ ಈ ಸಂಶೋಧಕರು ಸತ್ಯವನ್ನು ಎತ್ತಿ ತೋರಿಸಿದರು ಸೇವಾ ವ್ಯವಹಾರದಲ್ಲಿ ಯಶಸ್ವಿಯಾಗಲು ನಾವು ವ್ಯವಹಾರವನ್ನು ಒಂದು ವ್ಯವಸ್ಥೆ ಸಂಯೋಜಿತ ವ್ಯವಸ್ಥೆಯಾಗಿ ನೋಡಬೇಕು ಉತ್ಪಾದನಾ ವ್ಯವಹಾರದಲ್ಲಿ ಸರಕುಗಳ ಉತ್ಪಾದನೆಯು ಬಹುಶಃ ಸಾಧ್ಯವಿದೆ ಹೊಸ ಆಲೋಚನೆಯು ಕೆಲವು ಸಂಯೋಜಿತ ವ್ಯವಸ್ಥೆಯನ್ನು ಕಾಣುತ್ತದೆ ಆದರೆ ಈಗಲೂ ನಾನು ಮೊದಲೇ ಚರ್ಚಿಸಿದಂತೆ ಸಾಧ್ಯವಿದೆ ಚಾಕೊಲೇಟ್ ಉತ್ಪಾದಿಸುವ ವ್ಯವಹಾರದಂತೆ ಸಸ್ಯಗಳು ಮತ್ತು ಯಂತ್ರೋಪಕರಣಗಳು ಅಥವಾ ಜನರು ಚಾಕೊಲೇಟ್ ಉತ್ಪಾದಿಸುವ ಜನರು ಜನರಿಂದ ಸಾಕಷ್ಟು ದೂರವಿರಬಹುದು ಅವರು ಸಂವಹನ ನಡೆಸುತ್ತಾರೆ ಗ್ರಾಹಕರು ಚಾಕೊಲೇಟ್ ಅನ್ನು ಮಾರುಕಟ್ಟೆಗೆ ತರಲು ಅದನ್ನು ನಿರ್ಮಿಸಲು ಬ್ರಾಂಡ್ ಆಗಿದೆ ಉತ್ತಮ ಪ್ರಚಾರ ಉತ್ತಮ ವಿತರಣೆ ಇತ್ಯಾದಿಗಳ ವಿಷಯದಲ್ಲಿ ಗ್ರಾಹಕರ ತೃಪ್ತಿಯನ್ನು ಸೃಷ್ಟಿಸುವುದು ಆದ್ದರಿಂದ ಸಂಸ್ಥೆಯ ರಚನೆಗೆ ಅನುಗುಣವಾಗಿ ವಿವಿಧ ಇಲಾಖೆಗಳು ಅರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದು ಅಂತಿಮವಾಗಿ ಅವರೆಲ್ಲರೂ ಒಳಹರಿವುಗಳನ್ನು ಫಲಿತಾಂಶವಾಗಿ ಪರಿವರ್ತಿಸಿ ಅದನ್ನು ಗ್ರಾಹಕರಿಗೆ ತಲುಪಿಸಬೇಕು ಆದರೆ ಇನ್ನೂ ವಿಭಿನ್ನ ಕಾರ್ಯಗಳು ವಿಶಿಷ್ಟ ಉಪಸ್ಥಿತಿಯನ್ನು ಹೊಂದಬಹುದು ಆದರೆ ಸೇವೆಯಲ್ಲಿ ಅದು ಬಹುಶಃ ಅನೇಕ ಸಂದರ್ಭಗಳಲ್ಲಿ ಕಷ್ಟಕರವಾದ ಪ್ರತಿಪಾದನೆಯಾಗಿದೆ ಮೇಲಿನ ರೇಖಾಚಿತ್ರವನ್ನು ನೀವು ನೋಡಿದರೆ ಒಂದು ವಿಭಾಗವಿದೆ ಅದು ಎಡಗೈಯಲ್ಲಿದೆ ಮತ್ತು ಇನ್ನೊಂದು ವಿಭಾಗವು ಬಲಗೈಯಲ್ಲಿದೆ ಅಲ್ಲಿ ನಾವು ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದೇವೆ ಎಂದು ನೀವು ನೋಡಬಹುದು ಈಗ ಈ ಗ್ರಾಹಕ ಎದುರಿಸುತ್ತಿರುವ ಇಲಾಖೆಗಳನ್ನು ಈ ಮಾಡ್ಯೂಲ್ ಮುಂಭಾಗದ ಕಚೇರಿ ಎಂದು ಕರೆಯಲಾಗುತ್ತದೆ ಒಂದು ರೀತಿಯಲ್ಲಿ ರೂಪಕವು ರಂಗಭೂಮಿಯಿಂದ ತೆಗೆದುಕೊಳ್ಳುತ್ತಿದೆ ಅಲ್ಲಿ ಒಂದು ಮುಂಭಾಗದ ಹಂತವಿದೆ ಅಲ್ಲಿ ನಾಟಕ ನಡೆಯುತ್ತಿದೆ ಅಲ್ಲಿ ವೀಕ್ಷಕರು ಮುಂದಿನ ವೇದಿಕೆಯಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಸಂವಹನ ನಡೆಸುತ್ತಿದ್ದಾರೆ ಮತ್ತು ಮುಂಭಾಗದ ಹಂತವನ್ನು ವಿಭಿನ್ನ ತಾಂತ್ರಿಕ ಉತ್ಪಾದನಾ ಅಂಶಗಳು ಕಾರ್ಯನಿರ್ವಹಿಸುತ್ತಿರುವ ಹಿಂದಿನ ಹಂತದಿಂದ ಸಂಪರ್ಕಿಸಲಾಗಿದೆ ಆದ್ದರಿಂದ ಸೇವಾ ಸಂದರ್ಭದಲ್ಲಿ ಅರ್ಥಮಾಡಿಕೊಳ್ಳುವುದು ಸುಲಭ ರೆಸ್ಟೋರೆಂಟ್ ಬಗ್ಗೆ ಯೋಚಿಸಿ ಆದ್ದರಿಂದ ನೀವು ರೆಸ್ಟೋರೆಂಟ್ಗೆ ಪ್ರವೇಶಿಸುವಾಗ ನಿಮ್ಮ ಬುಕಿಂಗ್ ಅನ್ನು ಪರಿಶೀಲಿಸುವ ಜನರಿದ್ದಾರೆ ಅವರು ನಿಮಗೆ ಟೇಬಲ್ಗೆ ಭರವಸೆ ನೀಡುತ್ತಾರೆ ಒಬ್ಬ ವ್ಯವಸ್ಥಾಪಕನು ಬರುತ್ತಾನೆ ಅವನು ನಿಮ್ಮ ಆದೇಶವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ನಂತರ ನಿಮ್ಮ ಆದೇಶದ ಪ್ರಕಾರ ಸರ್ವರ್ಗಳು ನಿಮಗೆ ಸೇವೆ ಮಾಡುತ್ತಾರೆ ಜನರೊಂದಿಗೆ ವಿಭಿನ್ನ ಸಂವಹನಗಳು ನಡೆಯಲಿವೆ ಸೇವೆ ಸಲ್ಲಿಸುತ್ತಿರುವವರು ನಿಮ್ಮ ಆದೇಶವನ್ನು ತೆಗೆದುಕೊಳ್ಳುವ ಜನರು ನಿಮಗೆ ಟೇಬಲ್ಗೆ ಭರವಸೆ ನೀಡುವ ಜನರು ಮತ್ತು ಈ ಎಲ್ಲಾ ಚಟುವಟಿಕೆಗಳು ಅಥವಾ ಗೋಚರ ಚಟುವಟಿಕೆಗಳನ್ನು ತೋರಿಸುತ್ತಿರುವಂತೆ ಮುಂಭಾಗದ ಮುಖ ಅಥವಾ ಮುಂದಿನ ಹಂತ ಎಂದು ಕರೆಯಲ್ಪಡುತ್ತವೆ ಈಗ ನಿಸ್ಸಂಶಯವಾಗಿ ರೆಸ್ಟೋರೆಂಟ್ ಹಿಂಭಾಗದಲ್ಲಿ ಅಡಿಗೆಮನೆ ಅದು ಅಕೌಂಟಿಂಗ್ ಆಫೀಸ್ ಇದು ಬಿಲ್ಲಿಂಗ್ ವ್ಯವಸ್ಥೆ ಮತ್ತು ಅದು ವಸ್ತು ಖರೀದಿ ವ್ಯವಸ್ಥೆ ಇದೆ ಆದ್ದರಿಂದ ಹೇಗಾದರೂ ಇದು ಕಾರ್ಖಾನೆಗೆ ಹೋಲುತ್ತದೆ ಮತ್ತು ಬ್ಯಾಕ್ ಆಫೀಸ್ ಸಾಮಾನ್ಯವಾಗಿ ಎಲ್ಲಿಯವರೆಗೆ ಮುಂಭಾಗದ ಕಾರ್ಯಕ್ಷಮತೆ ತೃಪ್ತಿಗೆ ಅನುಗುಣವಾಗಿ ಅಥವಾ ಗ್ರಾಹಕರ ತೃಪ್ತಿಗೆ ಮೀರಿ ಹೋಗುತ್ತದೆ ಅಲ್ಲಿಯವರೆಗೆ ಗೋಚರಿಸುವುದಿಲ್ಲ ಮತ್ತು ಗ್ರಾಹಕರು ಸಾಮಾನ್ಯವಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ ಏನಾದರೂ ತಪ್ಪಾದಲ್ಲಿ ಅಡುಗೆಮನೆಯು ಉದ್ವೇಗವನ್ನು ಪಡೆಯುತ್ತದೆ ಆಹಾರವು ಏನಾದರೂ ಸಮಸ್ಯೆಯನ್ನು ಸೃಷ್ಟಿಸಿದರೆ ಗ್ರಾಹಕರ ಸ್ವರೂಪ ಮತ್ತು ಶೈಲಿ ಅಥವಾ ವಿತರಿಸಿದ ಆಹಾರದ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಕೆಲವು ಅಸಮಾಧಾನಗಳು ಇದ್ದಲ್ಲಿ ನಂತರ ಅಡುಗೆ ಮನೆ ಕಡೆಗೆ ಗಮನ ಕೇಂದ್ರೀಕರಿಸುತ್ತದೆ ಆದರೆ ಮುಖ್ಯ ವಿಷಯವೆಂದರೆ ಈ ಮುಂಭಾಗದ ಹಂತ ಮತ್ತು ಹಿಂದಿನ ಹಂತ ಇದ್ದರೂ ಸಹ ಇಡೀ ಚಟುವಟಿಕೆಗಳನ್ನು ಒಂದು ಸಂಯೋಜಿತ ವ್ಯವಸ್ಥೆಯ ಚಟುವಟಿಕೆಯೆಂದು ಯೋಚಿಸುವುದು ಸೇವೆಯಲ್ಲಿ ಬಹಳ ಮುಖ್ಯವಾಗಿದೆ ಏಕೆಂದರೆ ಸರ್ವರ್ಗಳು ಎಷ್ಟೇ ಪರಿಣಾಮಕಾರಿಯಾಗಿರಬಹುದು ಅಥವಾ ಮೇಲ್ವಿಚಾರಕರು ಇರಬಹುದು ಆಹಾರವನ್ನು ಸರಿಯಾಗಿ ತಯಾರಿಸದಿದ್ದರೆ ಅಡಿಗೆ ಮಾತ್ರವಲ್ಲ ಬಾಣಸಿಗ ಮಾತ್ರವಲ್ಲ ಅವನ ಅಥವಾ ಅವಳ ಮನಸ್ಸಿನಲ್ಲಿ ಇಡೀ ವ್ಯವಸ್ಥೆಯು ಪ್ರತಿಕೂಲ ಅನುಭವವನ್ನು ಸೃಷ್ಟಿಸುತ್ತಿದೆ ಆದ್ದರಿಂದ ಮುಂಭಾಗದ ವೇದಿಕೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಲು ಅದು ಹಿಂದಿನ ಹಂತದೊಂದಿಗೆ ಉತ್ತಮ ಏಕೀಕರಣವಾಗಿರಬೇಕು ಮತ್ತು ಗ್ರಾಹಕರನ್ನು ಪೂರೈಸಲು ಅವರೆಲ್ಲರೂ ಸಾಕಷ್ಟು ಸ್ಪಂದಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿರುವುದು ಅವನ ಅಥವಾ ಅವಳ ನಿರೀಕ್ಷೆಗೆ ಮೀರಿ ಸಮರ್ಪಕವಾಗಿ ಅಥವಾ ಮೇಲಾಗಿ ಅಗತ್ಯವಾಗಿರುತ್ತದೆ ಆದ್ದರಿಂದ ಕೆಲವು ಗ್ರಾಹಕರು ತಮ್ಮ ಆಹಾರವನ್ನು ಹೆಚ್ಚು ಮಸಾಲೆಯುಕ್ತವಾಗಿ ಬಯಸುತ್ತಾರೆ ಕೆಲವು ಗ್ರಾಹಕರು ಅದನ್ನು ಮಸಾಲೆಯುಕ್ತವಾಗಿ ಬಯಸುವುದಿಲ್ಲ ಮತ್ತು ಮುಂದಿನ ಹಂತ ಮತ್ತು ಹಿಂದಿನ ಹಂತದ ನಡುವಿನ ಈ ಎಲ್ಲಾ ಪ್ರತಿಕ್ರಿಯೆಗಳು ಮತ್ತು ಸಂವಹನಗಳನ್ನು ನೈಜ ಸಮಯದಲ್ಲಿ ಬಹಳ ಬಿಗಿಯಾಗಿ ಜೋಡಿಸಬೇಕಾಗುತ್ತದೆ ಉತ್ಪಾದನಾ ಪರಿಸ್ಥಿತಿಯಂತೆ ಅಲ್ಲಿ ಹಂತವಾರು ದಾಸ್ತಾನುಗಳು ಮತ್ತು ಹಂತದ ಬುದ್ಧಿವಂತ ವಿರಾಮಗಳು ಇರಬಹುದು ಇದನ್ನು ನಾವು ಸಾಮಾನ್ಯವಾಗಿ ಸ್ಟಾಕ್ ಮತ್ತು ನಿರಂತರ ಹರಿವು ಎಂದು ಕರೆಯುತ್ತೇವೆ ಗ್ರಾಹಕರ ಪ್ರವೇಶದ್ವಾರದಿಂದ ಮತ್ತು ಅವನ ಅಂತಿಮ ನಿರ್ಗಮನದಿಂದ ಇದು ನಿರಂತರ ಹರಿವು ಆದ್ದರಿಂದ ಯಾವುದೇ ನಿರ್ದಿಷ್ಟ ಹಂತದಲ್ಲಿ ಜಾಮ್ ಯಾವುದೇ ನಿರ್ದಿಷ್ಟ ಹಂತದಲ್ಲಿ ಅಸಮರ್ಪಕ ಕಾರ್ಯವು ಇಡೀ ಹರಿವಿನ ಮೇಲೆ ಸಂಪೂರ್ಣ ಅನುಭವದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಇದು ಸೇವೆಯ ವ್ಯವಸ್ಥೆಯಾಗಿದ್ದು ಸೇವೆ ಮಾರ್ಕೆಟಿಂಗ್ ಉತ್ಪಾದನೆ ಸಂಗ್ರಹಣೆ ಗುಣಮಟ್ಟದ ಗ್ರಹಿಕೆಗಳು ಮತ್ತು ಎಲ್ಲವನ್ನೂ ಸಮಗ್ರ ವ್ಯವಸ್ಥೆ ಎಂದು ಭಾವಿಸಬೇಕು ಆದ್ದರಿಂದ ಬಿಲ್ಲಿಂಗ್ ತಪ್ಪಾಗಿದ್ದರೆ ನೀವು ಅಸಮಾಧಾನವನ್ನು ಉಂಟುಮಾಡಬಹುದು ಆಹಾರ ತಪ್ಪಾಗಿದ್ದರೆ ನೀವು ಅಸಮಾಧಾನವನ್ನು ಉಂಟುಮಾಡಬಹುದು ಸರ್ವರ್ ಸರಿಯಾಗಿ ವರ್ತಿಸದಿದ್ದರೆ ನೀವು ಅಸಮಾಧಾನವನ್ನು ಉಂಟುಮಾಡಬಹುದು ನಿಮ್ಮ ಟೇಬಲ್ ಸಮಯಕ್ಕೆ ಸರಿಯಾಗಿ ಸಿಗದಿದ್ದರೆ ಅಥವಾ ನಿಮಗೆ ಸಮಸ್ಯೆ ಉಂಟಾಗಬಹುದು ನೇಮಕಾತಿಯನ್ನು ಸರಿಯಾಗಿ ಗೌರವಿಸಲಾಗುವುದಿಲ್ಲ ಮತ್ತು ಹೀಗೆ ಸೇವಾ ರಂಗಭೂಮಿ ರೂಪಕದೊಂದಿಗೆ ಮುಂದುವರಿಯುತ್ತಾ ಈ ಮುಂಭಾಗ ಮತ್ತು ಹಿಂಭಾಗಗಳಿವೆ ಅಲ್ಲಿ ನಾಟಕವು ತೆರೆದುಕೊಳ್ಳುತ್ತದೆ ಹಿಂದಿನ ಹಂತದಲ್ಲಿ ಚಟುವಟಿಕೆಗಳಿಂದ ಬೆಂಬಲಿತವಾಗಿದೆ ಮತ್ತು ಸಿಬ್ಬಂದಿ ಗ್ರಾಹಕರೊಂದಿಗೆ ನಿರಂತರ ಸಂವಹನ ನಡೆಸುತ್ತಿದ್ದಾರೆ ಮತ್ತು ಅನೇಕ ವಿಧಗಳಲ್ಲಿ ಸೇವೆಯ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಗ್ರಾಹಕರನ್ನು ಒಳಗೊಳ್ಳುವ ಅವರ ಸಾಮರ್ಥ್ಯವು ಗ್ರಾಹಕರಿಂದ ಉತ್ತಮ ಮತ್ತು ಉನ್ನತ ಮಟ್ಟದ ಮೆಚ್ಚುಗೆಯನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಆ ರೆಸ್ಟೋರೆಂಟ್ಗಳು ಅಲ್ಲಿ ನಿಮ್ಮ ಮೇಲ್ವಿಚಾರಕರು ಸರ್ವರ್ಗಳು ನಿಮ್ಮ ಸಂಭವನೀಯ ಶ್ರೇಣಿಯ ಆದೇಶದ ಬಗ್ಗೆ ಆ ಆರೋಗ್ಯ ಸೌಲಭ್ಯಗಳ ಬಗ್ಗೆ ಚರ್ಚಿಸುತ್ತಾರೆ ಅಲ್ಲಿ ನಿಮ್ಮ ಆತಂಕಗಳನ್ನು ಬದಲಾಯಿಸಲು ವೈದ್ಯರು ಮತ್ತು ದಾದಿಯರು ಗ್ರಾಹಕರೊಂದಿಗೆ ಸಂವಹನ ನಡೆಸುತ್ತಾರೆ ನಡೆಸುತ್ತಿರುವ ಕಾರ್ಯವಿಧಾನವನ್ನು ಅವರಿಗೆ ವಿವರಿಸಿ ಮಾರುಕಟ್ಟೆ ಸ್ಥಳದಲ್ಲಿ ಉತ್ತಮವಾಗಿ ಯಶಸ್ವಿಯಾಗಬಹುದು ಈಗ ಇಲ್ಲಿ ನಾವು ಸೇವೆಗಳ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚಿಸುತ್ತಿದ್ದೇವೆ ಅವುಗಳು ಒಂದೇ ಸಮಯದಲ್ಲಿ ಮತ್ತು ಬಾಹ್ಯಾಕಾಶ ಚೌಕಟ್ಟಿನ ಕೆಲಸದೊಳಗೆ ಮನುಷ್ಯರಿಂದ ತಲುಪಿಸಲ್ಪಡುತ್ತವೆ ಮತ್ತು ಸೇವಿಸಲ್ಪಡುತ್ತವೆ ಈಗ ಗ್ರಾಹಕರಾದ ನಾವು ವಿಭಿನ್ನ ವಿಧಾನಗಳನ್ನು ಹೊಂದಿರಬಹುದು ನಾವು ಆರೋಗ್ಯಕರವಾಗಿರುತ್ತೇವೆ ಅಥವಾ ಆರೋಗ್ಯವಾಗಿದ್ದೇವೆ ಎಂಬ ವಿಭಿನ್ನ ಹಂತದ ಅರ್ಥವನ್ನು ಹೊಂದಿರಬಹುದು ಸೇವೆಯನ್ನು ಒದಗಿಸುತ್ತಿರುವ ಜನರು ಅವರ ನಡೆಯಲ್ಲಿ ಅವರ ಆತಂಕದ ಮಟ್ಟದಲ್ಲಿ ಅವರ ಮನಸ್ಸಿನ ಹಿಂಭಾಗದಲ್ಲಿ ತೊಂದರೆಗಳು ಅಥವಾ ಆತಂಕಗಳು ಉಂಟಾಗಬಹುದು ಆದ್ದರಿಂದ ಉತ್ತಮ ಗುಣಮಟ್ಟದ ಸೇವೆಯ ವಿತರಣೆಯನ್ನು ಕನಿಷ್ಠ ಮಟ್ಟದಲ್ಲಿ ಸಾಕಷ್ಟು ಮಟ್ಟದ ಸೇವೆಯನ್ನು ಮೀರಿ ಮತ್ತು ಅಪೇಕ್ಷಿತ ಅಥವಾ ಅತ್ಯುತ್ತಮ ಮಟ್ಟದ ಸೇವೆಯನ್ನು ತಲುಪಲು ಈ ಪರಸ್ಪರ ಕ್ರಿಯೆಗೆ ಸಂಬಂಧಿಸಿದಂತೆ ಕೆಲವು ಅಂಶಗಳನ್ನು ಪ್ರಮಾಣೀಕರಿಸುವುದು ಅವಶ್ಯಕ ಆದ್ದರಿಂದ ಒಂದು ರಂಗಭೂಮಿಯಲ್ಲಿನ ನಾಟಕದಂತೆ ವಿಭಿನ್ನ ಪಾತ್ರಗಳಲ್ಲಿ ವಿಭಿನ್ನ ಪಾತ್ರಗಳಿವೆ ಈಗ ಆ ಪಾತ್ರಗಳು ಆ ನಟರು ಮತ್ತು ನಟಿಯರು ಅವರು ನಿರ್ವಹಿಸುವಾಗ ವಿಭಿನ್ನ ಆಂತರಿಕ ಭಾವನೆಗಳನ್ನು ಹೊಂದಿರಬಹುದು ಒಂದು ನಿರ್ದಿಷ್ಟ ದಿನ ಇರಬಹುದು ಒಬ್ಬ ನಟ ದೈಹಿಕವಾಗಿ ಉತ್ತಮವಾಗಿಲ್ಲ ಆದರೆ ಇನ್ನೂ ನಾಟಕದ ಸಲುವಾಗಿ ಮತ್ತು ಉತ್ತಮ ಅಭಿನಯದ ಸಲುವಾಗಿ ಪ್ರತಿಯೊಬ್ಬರೂ ತಮ್ಮ ಪಾತ್ರಕ್ಕೆ ಅನುಗುಣವಾಗಿ ಮತ್ತು ಮುಖ್ಯವಾಗಿ ಸ್ಕ್ರಿಪ್ಟ್ನ ಪ್ರಕಾರ ವರ್ತಿಸುತ್ತಾರೆ ಆದ್ದರಿಂದ ಇದರಿಂದ ನಾವು ಸೇವಾ ವ್ಯವಹಾರಗಳಲ್ಲಿ ನಿಯೋಜಿಸಲಾದ ಪಾತ್ರ ಮತ್ತು ಸ್ಕ್ರಿಪ್ಟ್ ಪರಿಕಲ್ಪನೆಗಳನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಸೇವಾ ಪೂರೈಕೆದಾರರು ಹೇಗೆ ಸಂವಹನ ನಡೆಸುತ್ತಾರೆ ಎಂಬ ಒಂದು ನಿರ್ದಿಷ್ಟ ನಿರೀಕ್ಷೆಯನ್ನು ಜನರು ಹೊಂದಿದ್ದಾರೆ ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಂಡರೆ ಅದು ಸ್ಪಷ್ಟವಾಗುತ್ತದೆ ಅದು ಕಳೆದ ವಾರದಲ್ಲಿ ಸಂಭವಿಸಿರುತ್ತದೆ ಹಲವು ವರ್ಷಗಳ ನಂತರ ನನ್ನ ದಂತವೈದ್ಯರನ್ನು ಭೇಟಿ ಮಾಡಲು ನಾನು ಬಯಸಿದ್ದೆ ಆದ್ದರಿಂದ ನಾನು ಅಪಾಯಿಂಟ್ಮೆಂಟ್ಗೆ ಕರೆ ಮಾಡಿದೆ ಅಪಾಯಿಂಟ್ಮೆಂಟ್ ನೀಡಲಾಯಿತು ನಾನು ಬಂದಾಗ ಸ್ವಾಗತಕಾರ ನನ್ನನ್ನು ಸ್ವಾಗತಿಸಿದರು ನನ್ನ ನಿಗದಿತ ಸಮಯಕ್ಕಾಗಿ ನಾನು ಕಾಯುವ ಕೋಣೆಯಲ್ಲಿ ಕಾಯುತ್ತಿದ್ದೆ ಅಲ್ಲಿ ಜನರು ದಂತವೈದ್ಯರನ್ನು ಭೇಟಿ ಮಾಡಿದಾಗ ಭಾವಿಸುವ ಆತಂಕದ ಮಟ್ಟವನ್ನು ತಗ್ಗಿಸಲು ಪ್ರಯತ್ನಿಸುತ್ತಿದರು ತದನಂತರ ವೈದ್ಯರು ನನ್ನನ್ನು ಭೇಟಿಯಾದಾಗ ವೈದ್ಯರು ಪರೀಕ್ಷಿಸುತ್ತಾರೆ ಪರೀಕ್ಷೆಯ ಮೊದಲು ಅವರು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಕೇಳಿದರು ನಾನು ಪ್ರಸ್ತುತ ಯಾವ ಕೋಷ್ಟಕಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಹೀಗೆ ತದನಂತರ ಪರೀಕ್ಷೆಯ ಪ್ರಕ್ರಿಯೆಯು ಗಾರ್ಗ್ಲಿಂಗ್ ಅಥವಾ ಪರೀಕ್ಷೆಯಂತಹ ಕೆಲವು ಹಂತಗಳನ್ನು ಅನುಸರಿಸಿತು ಮತ್ತು ನಂತರ ಮತ್ತೆ ಉಗುಳುವುದು ಮತ್ತು ನಂತರ ಮತ್ತೆ ಹೆಚ್ಚಿನ ಪರೀಕ್ಷೆ ಮತ್ತು ಕೆಲವು ಕ್ಲೀನಿಂಗ್ ಏಜೆಂಟ್ಗಳನ್ನು ಬಳಸಲಾಯಿತು ಮತ್ತು ಕೆಲವು ಯಂತ್ರಗಳನ್ನು ಕೆಲವು ಶುಚಿಗೊಳಿಸುವ ಕಾರ್ಯಗಳು ಗ್ರೈಂಡಿಂಗ್ ಕಾರ್ಯಗಳು ಮತ್ತು ಮುಂತಾದವುಗಳನ್ನು ಒದಗಿಸಲು ಬಳಸಲಾಯಿತು ಮತ್ತು ಈ ಸಂಪೂರ್ಣ ಹರಿವು ನನಗೆ ಸಂಭವಿಸಿದಂತೆ ಮತ್ತೊಂದು ರೋಗಿಗೆ ಒಂದೇ ರೀತಿ ಪುನರಾವರ್ತನೆಯಾಗುತ್ತದೆ ಸ್ವಾಗತಕಾರರಿಂದ ಶುಭಾಶಯವು ಬಹುತೇಕ ಒಂದೇ ಆಗಿರುತ್ತದೆ ವೈದ್ಯರ ಪ್ರಶ್ನೆಗಳು ಒಂದೇ ರೀತಿಯದ್ದಾಗಿರುತ್ತವೆ ಮತ್ತು ಚಿಕಿತ್ಸೆಯ ಹರಿವು ಸಹ ಬಹುತೇಕ ಹೋಲುತ್ತದೆ ಆದ್ದರಿಂದ ನಾವು ಏನು ಹೇಳುತ್ತೇವೆ ಎಂದರೆ ಸೇವಾ ಪೂರೈಕೆದಾರರು ವ್ಯಾಖ್ಯಾನಿಸಿದ ಪಾತ್ರಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ನಿರ್ದಿಷ್ಟ ಲಿಪಿಯನ್ನು ಅನುಸರಿಸುತ್ತಾರೆ ಸಣ್ಣ ವ್ಯತ್ಯಾಸಗಳಿವೆ ಆದರೆ ಹೆಚ್ಚು ಅಥವಾ ಕಡಿಮೆ ಇದು ಮಾನವ ಸ್ಪರ್ಶದೊಂದಿಗೆ ಪ್ರಕ್ರಿಯೆಯ ಪ್ರಮಾಣೀಕರಣದ ಸಲುವಾಗಿ ಒಂದೇ ಆಗಿರುತ್ತದೆ ಈಗ ಈ ರೀತಿಯ ಅವಿಭಾಜ್ಯ ವ್ಯವಸ್ಥಿತ ವಿಧಾನದಲ್ಲಿ ಯಶಸ್ವಿಯಾಗಲು ಕೆಲವು ವಿಷಯಗಳು ಬಹಳ ಅವಶ್ಯಕ ಒಂದು ಅನಿರೀಕ್ಷಿತ ಸಂದರ್ಭಗಳು ಇರಬಹುದು ನಿರ್ದಿಷ್ಟ ಕಾರ್ಯನಿರತ ದಿನದಲ್ಲಿ ಎರಡು ಸರ್ವರ್ಗಳು ಅನಾರೋಗ್ಯ ಮತ್ತು ಗೈರುಹಾಜರಾಗಬಹುದು ವ್ಯವಸ್ಥಾಪಕರ ಪಾತ್ರ ಮತ್ತು ಸರ್ವರ್ ವಿಲೀನಗೊಳ್ಳಬೇಕಾಗಬಹುದು ಕೆಲವೊಮ್ಮೆ ಹಿಂದಿನ ಕಚೇರಿಯ ಜನರು ಮುಂದೆ ಬಂದು ಉಸ್ತುವಾರಿ ಪಾತ್ರವನ್ನು ನಿರ್ವಹಿಸಬಹುದು ಇದರರ್ಥ ಈ ಸಂಯೋಜಿತ ಸೇವೆ ಮತ್ತು ಉತ್ಪಾದನೆ ಸೇವಾ ವ್ಯವಸ್ಥೆಯಲ್ಲಿ ಜನರು ಇರಬೇಕು ಸೇವೆಯ ಜನರು ಬಹು ನುರಿತವರಾಗಿರಬೇಕು ಮತ್ತು ಅವರು ಉತ್ತಮ ತರಬೇತಿ ಹೊಂದಿರಬೇಕು ಮತ್ತೊಂದೆಡೆ ಉತ್ತಮ ಮಾಹಿತಿ ಸರಿಯಾದ ಸೂಕ್ತ ಮಾಹಿತಿಯನ್ನು ರೋಗಿಗೆ ಅಥವಾ ರೆಸ್ಟೋರೆಂಟ್ ಗ್ರಾಹಕರಿಗೆ ವಿಭಿನ್ನ ಸಂದರ್ಭಗಳಲ್ಲಿ ವಿವಿಧ ಸೇವೆಗಳಲ್ಲಿ ಒದಗಿಸಬೇಕಾಗುತ್ತದೆ ಈ ಜ್ಞಾನ ವಿತರಣೆಯು ಸೇವೆಯ ಸಮಯದಲ್ಲಿ ಸೇವೆಯು ಅನೇಕ ಅತ್ಯುತ್ತಮ ಸೇವಾ ಪೂರೈಕೆದಾರರಿಗೆ ಒಂದು ಪ್ರಮುಖ ವಿಶಿಷ್ಟ ಬಿಂದುವಾಗಿ ಪರಿಣಮಿಸುತ್ತದೆ ಏಕೆಂದರೆ ಅಂತಿಮವಾಗಿ ಗ್ರಾಹಕರು ಸೇವೆಯ ಅಸ್ಪಷ್ಟತೆಯಿಂದಾಗಿ ಸೇವೆಯ ಘಟನೆಗಳನ್ನು ಸಮೀಪಿಸುವ ಮೊದಲು ಅವನ ಅಥವಾ ಅವಳ ಮನಸ್ಸಿನಲ್ಲಿ ಸೃಷ್ಟಿಯಾದ ನಿರೀಕ್ಷೆಗೆ ಸಂಬಂಧಿಸಿದಂತೆ ಸೇವನೆಯ ನಂತರದ ಗುಣಮಟ್ಟವನ್ನು ಗ್ರಹಿಸುತ್ತಾರೆ ಆದ್ದರಿಂದ ಪೂರ್ವ ಬಳಕೆಯ ನಿರೀಕ್ಷೆ ಮತ್ತು ಬಳಕೆಯ ನಂತರದ ಗ್ರಹಿಕೆ ನಡುವಿನ ಅಂತರ ಅಥವಾ ಸೇವೆಯ ಗುಣಮಟ್ಟದ ಅಡಿಪಾಯವಾಗಿದೆ ಆದ್ದರಿಂದ ಗ್ರಾಹಕರಲ್ಲಿ ಸಾಕಷ್ಟು ಗುಣಮಟ್ಟದ ಗ್ರಹಿಕೆಗಾಗಿ ಹೆಚ್ಚು ಸೂಕ್ತವಾದ ಜ್ಞಾನವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ಗ್ರಾಹಕರ ನಿರೀಕ್ಷೆಯನ್ನು ಉತ್ತಮಗೊಳಿಸುತ್ತೀರಿ ಆದ್ದರಿಂದ ನಂತರದ ಬಳಕೆಯ ತೃಪ್ತಿಗಾಗಿ ನೀವು ಅವಕಾಶವನ್ನು ಸೃಷ್ಟಿಸುವುದು ಉತ್ತಮ ನಾನು ಈಗ ಒಂದು ಪ್ರತ್ಯೇಕತೆಯೊಂದಿಗೆ ಇಂದಿನ ಪ್ರತ್ಯೇಕತೆಯನ್ನು ಕೊನೆಗೊಳಿಸಲು ಬಯಸುತ್ತೇನೆ ಇದು ರೇಖಾಚಿತ್ರವಾಗಿದೆ ಇದು ಎಡಗೈಯಲ್ಲಿ ಸಂಪೂರ್ಣ ಶ್ರೇಣಿಯ ಸೇವೆಗಳನ್ನು ನಿಮಗೆ ತೋರಿಸುತ್ತದೆ ನಮ್ಮಲ್ಲಿ ಹೆಚ್ಚಿನ ಸಂಪರ್ಕ ಸೇವೆಗಳಿವೆ ನರ್ಸಿಂಗ್ ಹೋಮ್ ಅಥವಾ ಹೇರ್ ಕಟಿಂಗ್ ಸಲೂನ್ ಅಥವಾ ಫೋರ್ ಸ್ಟಾರ್ ಹೋಟೆಲ್ ಉತ್ತಮ ರೆಸ್ಟೋರೆಂಟ್ ಮತ್ತು ನಾವು ಕಡಿಮೆ ಸಂಪರ್ಕ ಸೇವೆಗಳನ್ನು ಹೊಂದಿರುವ ಬಲಗೈಯನ್ನು ತಿಳಿದಿದ್ದೇವೆ ಅಲ್ಲಿ ಕೇಬಲ್ ಟಿವಿಯಂತಹ ವ್ಯಕ್ತಿ ಸಂಪರ್ಕಕ್ಕೆ ಕಡಿಮೆ ವ್ಯಕ್ತಿ ಇರುವುದು ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಇತರ ಇಂಟರ್ನೆಟ್ ಬೇಸ್ ಸೇವೆಗಳು ಮತ್ತು ಹೀಗೆ ಈ ಹೆಚ್ಚಿನ ಸಂಪರ್ಕ ಸೇವೆಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಆರಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ನಂತರ ನೀವು ಈ ಯಾವುದೇ ಸೇವೆಗಳಲ್ಲಿ ಭಾಗವಹಿಸಿದಾಗ ನಿಮಗೆ ಅನುಭವವಿರುವ ಪಾತ್ರಗಳು ಮತ್ತು ಸ್ಕ್ರಿಪ್ಟ್ಗಳನ್ನು ಬರೆಯಬೇಕೆಂದು ನಾನು ಬಯಸುತ್ತೇನೆ ಹಿಂದಿನ ಹಂತದ ಕಾರ್ಯಗಳು ಯಾವುವು ಮುಂದಿನ ಹಂತದ ಕಾರ್ಯಗಳು ಯಾವುವು ಮತ್ತು ನರ್ಸಿಂಗ್ ಹೋಂ ಅಥವಾ ಹೋಟೆಲ್ ನಂತಹ ನಿಮ್ಮ ಆಯ್ಕೆ ಸೇವೆಯ ಸೇವೆಯ ವ್ಯವಸ್ಥೆಯ ವಾಸ್ತುಶಿಲ್ಪ ಯಾವುದು ಎಂದು ನೀವು ಪ್ರತ್ಯೇಕಿಸಲು ಪ್ರಯತ್ನಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ಈ ನಿಯೋಜನೆಯನ್ನು ವೇದಿಕೆಯಲ್ಲಿ ಪೋಸ್ಟ್ ಮಾಡಲು ನಾನು ಬಯಸುತ್ತೇನೆ ಮತ್ತು ಅದರಲ್ಲಿ ಚರ್ಚೆಗಳು ಭಾಗವಹಿಸುವವರಿಗೆ ನನಗೆ ತುಂಬಾ ಸಂತೋಷವಾಗುತ್ತದೆ ಈ ವಾರದ ಪ್ರಮುಖ ತಿಳುವಳಿಕೆಯಂತೆ ನಮ್ಮ ಮುಂದಿನ ವಾರದ ವಿಷಯಗಳಿಗೆ ತೆರಳುವ ಮೊದಲು ನೀವು ಈ ನಿರ್ದಿಷ್ಟ ಪ್ರಸಿದ್ಧ ಸೇವೆಯನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ತ್ರಿಕೋನದ ಕೆಳಭಾಗದಲ್ಲಿ ನೀವು ನೋಡುವಂತೆ ನಾವು ಸರಿಯಾದ ಸೇವಾ ಗ್ರಾಹಕರಲ್ಲಿ ಎಡಭಾಗದಲ್ಲಿರುವ ಸೇವಾ ಪೂರೈಕೆದಾರರನ್ನು ಹೊಂದಿದ್ದೇವೆ ಮತ್ತು ಒದಗಿಸುವವರು ಮತ್ತು ಗ್ರಾಹಕರ ನಡುವಿನ ಈ ಸಂಬಂಧವು ಅನೇಕ ರೀತಿಯಲ್ಲಿ ಪರಸ್ಪರ ಸಂವಾದಾತ್ಮಕ ಸೇವೆಗಳಾಗಿರಬೇಕು ಎಂದು ನಾವು ಈ ವಾರ ಪೂರ್ತಿ ಚರ್ಚಿಸಿದ್ದೇವೆ ಉತ್ಪಾದಿಸಿದ ಭಾವನೆ ಅಲ್ಲಿ ಗ್ರಾಹಕ ಸಹ ಸೃಷ್ಟಿಕರ್ತನಾಗಿರುತ್ತಾನೆ ಮತ್ತು ಈ ಸಂವಾದಾತ್ಮಕ ಮಾರ್ಕೆಟಿಂಗ್ ಈ ಭರವಸೆಯ ವಿತರಣೆ ಅಥವಾ ಪೂರ್ವ ಬಳಕೆಯ ನಿರೀಕ್ಷೆ ಮತ್ತು ನಂತರದ ಬಳಕೆಯ ಗ್ರಹಿಕೆ ನಡುವಿನ ಅಂತರವನ್ನು ಕಡಿಮೆಗೊಳಿಸಿದರೆ ಅದು ಯಶಸ್ವಿಯಾಗಿ ಕಂಪನಿಯ ಯಶಸ್ಸಿಗೆ ಕಾರಣವಾಗುತ್ತದೆ ತ್ರಿಕೋನದ ಎರಡು ಬದಿಗಳಿವೆ ಅಲ್ಲಿ ಒಂದು ಕಡೆ ನೀವು ಆಂತರಿಕ ಮಾರ್ಕೆಟಿಂಗ್ ಅನ್ನು ಇನ್ನೊಂದು ಬದಿಯಲ್ಲಿ ನೀವು ಬಾಹ್ಯ ಮಾರ್ಕೆಟಿಂಗ್ ಅನ್ನು ನೋಡುತ್ತೀರಿ ಆದ್ದರಿಂದ ಬಾಹ್ಯ ಮಾರ್ಕೆಟಿಂಗ್ ಭರವಸೆಯನ್ನು ಗ್ರಾಹಕರ ನಿರೀಕ್ಷೆಯನ್ನು ಮಾಪನ ಮಾಡುತ್ತಿದೆ ಮತ್ತು ಎಡಗೈಯಲ್ಲಿ ಅದು ಭರವಸೆಯನ್ನು ಅಥವಾ ಎಲ್ಲಾ ಹಿಂದಿನ ಹಂತದ ಚಟುವಟಿಕೆಗಳನ್ನು ಶಕ್ತಗೊಳಿಸುತ್ತದೆ ಇದು ಸಂಸ್ಥೆಯಲ್ಲಿ ಭರವಸೆಯನ್ನು ಪೂರೈಸುವ ಅಥವಾ ಮೀರುವ ಸಾಮರ್ಥ್ಯ ಮತ್ತು ಸಾಮರ್ಥ್ಯವನ್ನು ಗ್ರಾಹಕರ ಮನಸ್ಸಿನಲ್ಲಿ ಸೃಷ್ಟಿಸುತ್ತದೆ ಈಗ ಈ ಸೇವೆಯನ್ನು ಮಾರ್ಕೆಟಿಂಗ್ ತ್ರಿಕೋನವನ್ನು ಅನೇಕ ಲೇಖಕರು ತಮ್ಮ ವಿವಿಧ ಲೇಖನಗಳು ಮತ್ತು ಪುಸ್ತಕಗಳಲ್ಲಿ ಉಲ್ಲೇಖಿಸಿದ್ದಾರೆ ಅದು ಎಡಭಾಗದಲ್ಲಿದೆ ನಾನು ಲೇಖಕನಾಗಿ ಹೋಗಿದ್ದೇನೆ ಮತ್ತು ನಾನು ಈ ಕೋರ್ಸ್ ಅನ್ನು ಬಳಸುತ್ತಿದ್ದೇನೆ ಎಂದು ಪುಸ್ತಕದಲ್ಲಿ ಚೆನ್ನಾಗಿ ವಿವರಿಸಲಾಗಿದೆ ಇದು ಜನರ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರವನ್ನು ಮಾರ್ಕೆಟಿಂಗ್ ಮಾಡುವ ಮೂಲಕ ನಾನು ಈ ಕ್ಷಣದಲ್ಲಿ ಇತ್ತೀಚಿನ ಆವೃತ್ತಿಯನ್ನು ಉಲ್ಲೇಖಿಸುತ್ತಿದ್ದೇನೆ ಮತ್ತು ಇದರಲ್ಲಿ ನಾನು ನಿಮ್ಮನ್ನು ಒಂದು ಆಲೋಚನೆಯೊಂದಿಗೆ ಬಿಡಲು ಬಯಸುತ್ತೇನೆ ಇಂದಿನ ಆರ್ಥಿಕತೆಯಲ್ಲಿ ಸಾಮಾಜಿಕ ತಂತ್ರಜ್ಞಾನಗಳ ಆಗಮನದೊಂದಿಗೆ ಸಾಮಾಜಿಕ ಮಾಧ್ಯಮಗಳ ಸರ್ವವ್ಯಾಪಿ ಉಪಸ್ಥಿತಿ ಮತ್ತು ವಿವಿಧ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ವೇದಿಕೆಗಳಲ್ಲಿ ತೀವ್ರವಾದ ಚಟುವಟಿಕೆಗಳು ಅಲ್ಲಿ ಗ್ರಾಹಕರು ಸಾಕಷ್ಟು ಸಂವಹನ ನಡೆಸುತ್ತಾರೆ ಈ ತ್ರಿಕೋನವನ್ನು ಹಿಮ್ಮುಖಗೊಳಿಸುವ ಸಮಯ ಬಂದಿದೆ ಎಂದು ಗ್ರಾಹಕರು ಸೇವಾ ಪೂರೈಕೆದಾರರ ಬಗ್ಗೆ ಹೆಚ್ಚು ತಿಳಿದಿದ್ದಾರೆ ಆದ್ದರಿಂದ ಒದಗಿಸುವವರ ಗ್ರಾಹಕರ ಸಂವಹನ ಮತ್ತು ಅವಕಾಶ ಮತ್ತು ಸಹ ರಚನೆಯ ವೇದಿಕೆಯೊಂದಿಗೆ ಪ್ರಾರಂಭಿಸಿ ಮತ್ತು ಅಗತ್ಯವಾದ ಆಂತರಿಕ ಮಾರ್ಕೆಟಿಂಗ್ ಮತ್ತು ಬಾಹ್ಯ ಮಾರ್ಕೆಟಿಂಗ್ ಪ್ರಕ್ರಿಯೆಯನ್ನು ರಚಿಸಿ ಅದು ಭರವಸೆಯ ವಿತರಣೆಯನ್ನು ಬೆಂಬಲಿಸುತ್ತದೆ ಆದ್ದರಿಂದ ನಾವು ಆ ಭರವಸೆಯನ್ನು ನೀಡಲು ಸಾಧ್ಯವಾಗದ ಒಂದು ನಿರ್ದಿಷ್ಟ ಭರವಸೆಯನ್ನು ನಾವು ರಚಿಸುತ್ತೇವೆ ಮತ್ತು ನಂತರ ಗ್ರಾಹಕರೊಂದಿಗೆ ಭರವಸೆಯನ್ನು ಕಲ್ಪಿಸುವ ಬದಲು ವಿತರಣೆಯನ್ನು ಎಷ್ಟು ಚೆನ್ನಾಗಿ ಮಾಡಲಾಗಿದೆಯೆಂದು ನೋಡಿ ಮತ್ತು ನಂತರ ಅವರು ಗ್ರಾಹಕರ ನಿರೀಕ್ಷೆಯನ್ನು ಮೀರಿ ತಲುಪಿಸುವ ವ್ಯವಸ್ಥೆಗಳನ್ನು ರಚಿಸುತ್ತಾರೆ